ಡೈಎಲೆಕ್ಟ್ರಿಕ್ ವಸ್ತುಗಳ ಉಪಸ್ಥಿತಿಯಲ್ಲಿ ಎಲೆಕ್ಟ್ರೋಸ್ಟಾಟಿಕ್ಸ್ II ನಾವು ಡೈಎಲೆಕ್ಟ್ರಿಕ್ ಮಾಧ್ಯಮದಲ್ಲಿ ವಿದ್ಯುತ್ ಕ್ಷೇತ್ರ ಮತ್ತು ಸಂಬಂಧಿತ ಪ್ರಮಾಣಗಳನ್ನು ನೋಡುತ್ತಿದ್ದೇವೆ ನಾನು ಪರಿಹರಿಸಿದ ಕೊನೆಯ ಸಮಸ್ಯೆ ನನ್ನಲ್ಲಿ ಅನಂತ ಡೈಎಲೆಕ್ಟ್ರಿಕ್ ಮಾಧ್ಯಮ ಮತ್ತು ಅದರಲ್ಲಿ ಚಾರ್ಜ್ Q ಇದ್ದರೆ ಮೂಲದಲ್ಲಿ Q ನ ಸ್ಥಾನವನ್ನು ತೆಗೆದುಕೊಂಡರೆ V ಅಟ್ r 1 ಓವರ್ 4 ಪೈ ಎಪ್ಸಿಲಾನ್ 0 Q ಓವರ್ K ಓವರ್ r ಗೆ ಸಮನಾಗಿರುವುದನ್ನು ನಾವು ಕಂಡುಕೊಂಡಿದ್ದೇವೆ ರೋ ಬೌಂಡ್ ಅನ್ನು ಮರುಪಡೆಯಲು ಮೈನಸ್ ಚಿ E ಓವರ್ 4 ಪೈ Q ಓವರ್ r ಓವರ್ r ಸ್ಕ್ವೇರ್ನ r ಡೈವರ್ಜೆನ್ಸ್ ಆಗಿರುತ್ತದೆ ಆದರೆ ಮೈನಸ್ ಚಿ E ಆದರೆ K ಮೈನಸ್ 1 ಓವರ್ K ಬಾರಿ Q ಡೆಲ್ಟಾ r ನಿಖರವಾಗಿ ನಾವು ಮೊದಲೇ ಕಂಡುಕೊಂಡಿದ್ದೇವೆ ಆದರೆ ಈಗ ನಾವು ಈ ಡೈಎಲೆಕ್ಟ್ರಿಕ್ಸ್ ಗೋಳದ ಈ ಚಾರ್ಜ್ ಗೆ ಗಣಿತಶಾಸ್ತ್ರೀಯವಾಗಿ ಅನುಗುಣವಾಗಿರುವುದನ್ನು ನೋಡಿದ್ದೇವೆ ಅನಂತ ಡೈಎಲೆಕ್ಟ್ರಿಕ್ ಅಲ್ಲ ಆದರೆ ತ್ರಿಜ್ಯ r ನ ಡೈಎಲೆಕ್ಟ್ರಿಕ್ಸ್ ಗೋಳ ಹಿಂದಿನ ಉದಾಹರಣೆಯಲ್ಲಿ ಏನಾಯಿತು ಎಂದು ನಾನು ನೋಡಿದರೆ ಈ ಚಾರ್ಜ್ Q ಇರುವುದರಿಂದ ನಾನು ಇದನ್ನು ಊಹಿಸುತ್ತೇನೆ ಜೊತೆಗೆ ಬೌಂಡ್ ಚಾರ್ಜ್ Q b ಇದೆ ಇದು K Q ಗಿಂತ ಮೈನಸ್ K ಮೈನಸ್ 1 ಗೆ ಸಮಾನವಾಗಿರುತ್ತದೆ ಮತ್ತು ಈಗ ಈ ವಿದ್ಯುತ್ ಏನು ಎಂದು ನೆನಪಿಸಿಕೊಳ್ಳಿ ಕ್ಷೇತ್ರವು ಮಾಡುತ್ತದೆ ಈ ಚಾರ್ಜ್ ಗಳಿಂದ ಉತ್ಪತ್ತಿಯಾಗುವ ವಿದ್ಯುತ್ ಕ್ಷೇತ್ರವು ಧ್ರುವೀಕರಣ p ಅನ್ನು ಉತ್ಪಾದಿಸುತ್ತದೆ ಮತ್ತು ಈ p ನ ಮೌಲ್ಯ ಏನು p ಎಂಬುದು ಚಿ e ಎಪ್ಸಿಲಾನ್ 0 E ಗೆ ಸಮನಾಗಿರುತ್ತದೆ ಇದು K rr ಸ್ಕ್ವೇರ್ನ ಮೇಲೆ ಚಿ E ಎಪ್ಸಿಲಾನ್ 0 Q ಅನ್ನು ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ಈ p ಇದೆ ಮತ್ತು ಈ p ಏನು ಮಾಡುತ್ತದೆ ನಾನು ಇದನ್ನು ತ್ರಿಜ್ಯ R ನ ಗೋಳವನ್ನಾಗಿ ಮಾಡಿದರೆ ಅದು ನನಗೆ ಸಿಗ್ಮಾ ಅಥವಾ ಮೇಲ್ಮೈ ಚಾರ್ಜ್ ಅನ್ನು ನೀಡುತ್ತದೆ ಅದು p ಡಾಟ್ n ಆಗಿದೆ ಆದ್ದರಿಂದ ಈ ಪ್ರಕರಣಕ್ಕಾಗಿ ಈಗ ಊಹಿಸಲಾಗಿರುವ ಚಿತ್ರವನ್ನು ನೋಡೋಣ ಈ ಸಂದರ್ಭದಲ್ಲಿ ಈಗ ಊಹಿಸುವ ಚಿತ್ರವು ಒಳಗೆ ಚಾರ್ಜ್ Q ಯೊಂದಿಗೆ ಡೈಎಲೆಕ್ಟ್ರಿಕ್ನ ಸೀಮಿತ ಗಾತ್ರದ ಗೋಳವಾಗಿದೆ ಅಲ್ಲಿ Q ಬೌಂಡ್ ಇರುತ್ತದೆ ಮತ್ತು ಈ ಧನಾತ್ಮಕ ಚಾರ್ಜ್ ಇರುತ್ತದೆ ಏಕೆಂದರೆ p ಎಲ್ಲೆಡೆ ಹೊರಬರುತ್ತಿದೆ ಅದು p ಡಾಟ್ n ಆಗಿರುತ್ತದೆ ಮತ್ತು ಈ ಸಂದರ್ಭದಲ್ಲಿ ನೀವು p ನ ಮೌಲ್ಯವನ್ನು ಪ್ಲಗ್ ಇನ್ ಮಾಡಿದರೆ ಅದು K K ಮೈನಸ್ 1 ಗಿಂತ Q ಆಗಿ ಹೊರಹೊಮ್ಮುತ್ತದೆ ಇದು ಚಿ e R ಸ್ಕ್ವೇರ್ ಸಿಗ್ಮಾ ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಿವ್ವಳ ಮೇಲ್ಮೈ ಚಾರ್ಜ್ Kಗಿಂತ K ಮೈನಸ್ 1 Q ಆಗಿರುತ್ತದೆ ಇದು ಬೌಂಡ್ ಚಾರ್ಜ್ ಗೆ ನಿಖರವಾಗಿ ವಿರುದ್ಧವಾಗಿರುತ್ತದೆ ಇದು ಈ ಕೇಂದ್ರದಲ್ಲಿ K ಕ್ಯೂಬ್ ಮೇಲೆ K ಮೈನಸ್ 1 ನ ಋಣಾತ್ಮಕವಾಗಿರುತ್ತದೆ ಆದ್ದರಿಂದ ಈ ಬೌಂಡ್ ಚಾರ್ಜ್ ಗಳ ಹೊರಗಿನ ಪರಿಣಾಮವು ರದ್ದಾಗಲಿದೆ ಮತ್ತು Q ಯಿಂದಾಗಿ ನಾನು ಇಲ್ಲಿ E ಅನ್ನು ಹೊಂದಿರಬೇಕು ಇದನ್ನು ನೋಡಲು ಈಗ ನಾವು ಇದನ್ನು ಸ್ವಲ್ಪ ಹೆಚ್ಚು ಕಟ್ಟುನಿಟ್ಟಾಗಿ ನೋಡೋಣ ನೀವು ಈ ಗೋಳವನ್ನು ಮತ್ತೆ ಮಧ್ಯದಲ್ಲಿ Q ಅನ್ನು ಚಾರ್ಜ್ ಮಾಡಿದರೆ ಮತ್ತು ನಾನು D ಸ್ಥಳಾಂತರದ ಭಿನ್ನತೆಯನ್ನು ಹೊಂದಿದ್ದರೆ ಅದು ರೋ ಫ್ರೀ ಗೆ ಸಮಾನವಾಗಿರುತ್ತದೆ ಮತ್ತು ಇದಕ್ಕಾಗಿ ನಾನು ಗಾಸ್ ನ ನಿಯಮವನ್ನು ಬಳಸಲಿದ್ದೇನೆ ಆದ್ದರಿಂದ ನಾನು ಈ ಗೋಳದ ಚಾರ್ಜ್ Q ಅನ್ನು ಕೇಂದ್ರದಲ್ಲಿ ಹೊಂದಿದ್ದೇನೆ ಮತ್ತು D ಯ ವಿಭಜನೆಯು ರೋ ಫ್ರೀ ಗೆ ಸಮಾನವಾಗಿರುತ್ತದೆ ಏಕೆಂದರೆ ಎಲ್ಲವೂ ಗೋಳಾಕಾರವಾಗಿ ಸಮ್ಮಿತೀಯವಾಗುವುದರಿಂದ ಯಾವುದೇ ಸುರುಳಿಯಿಲ್ಲ ಆದ್ದರಿಂದ ಈಗ ನಾನು ಗಾಸ್ ನ ಪ್ರಮೇಯವನ್ನು ಹೊರಗೆ ಬಳಸಬಹುದು ಮತ್ತು ಅದು ನನಗೆ D ಬಾರಿ 4 ಪೈ r ಸ್ಕ್ವೇರ್ ಅನ್ನು ನೀಡುತ್ತದೆ ಈ ಹೊರಗಿನ ಗೋಳದ ತ್ರಿಜ್ಯವು r ಆಗಿದ್ದರೆ ರೋ ಫ್ರೀ ಬಾರಿ d v ಗೆ ಸಮನಾಗಿರುತ್ತದೆ ಅದು Q ಮುಕ್ತವಾಗಿರುತ್ತದೆ ಆದ್ದರಿಂದ ಅದು ನನ್ನ ಪ್ರಶ್ನೆ ಮತ್ತು ಆದ್ದರಿಂದ D 4 ಪೈ r ಸ್ಕ್ವೇರ್ ಗಿಂತ Q ಆಗಿ ಹೊರಹೊಮ್ಮುತ್ತದೆ E K ಎಪ್ಸಿಲಾನ್ 0 ಗಿಂತ D ಆಗಿರುತ್ತದೆ ಇದು Q ಓವರ್ 4 ಪೈ ಎಪ್ಸಿಲಾನ್ 0 r ಸ್ಕ್ವೇರ್ ಗೆ ಸಮನಾಗಿರುತ್ತದೆ ಏಕೆಂದರೆ K ಸಮಾನವಾಗಿರುತ್ತದೆ 1 ಹೊರಗೆ ಮತ್ತು ನಿರ್ದೇಶನ ಸ್ಪಷ್ಟವಾಗಿ ರೇಡಿಯಲ್ ದಿಕ್ಕಿನಲ್ಲಿ ಈ ಗೋಳಾಕಾರದಲ್ಲಿ ಆದ್ದರಿಂದ ನಾನು ಮೇಲ್ಮೈ ಮತ್ತು ಪಾಯಿಂಟ್ ಬೌಂಡ್ ಚಾರ್ಜ್ ಅನ್ನು ಸೇರಿಸಿದಾಗ ನಿವ್ವಳ ಬೌಂಡ್ ಚಾರ್ಜ್ 0 ಎಂದು ಹೇಳುವ ಮೂಲಕ ನಾವು ಮೊದಲೇ ನಿರೀಕ್ಷಿಸಿದ ಉತ್ತರ ಇದು ಒಳಗೆ D ಹೇಗೆ D ಒಳಗೆ 4 ಪೈ r ಸ್ಕ್ವೇರ್ ಗಿಂತಲೂ ಅದೇ ಪ್ರಶ್ನೆ ಇದೆ ಏಕೆಂದರೆ ನಾನು ಈ ಗಾಸಿಯನ್ ಮೇಲ್ಮೈಯನ್ನು ಒಳಗೆ ತೆಗೆದುಕೊಂಡರೆ ಇದು ನಾನು ಪಡೆಯಲು ಹೊರಟಿರುವ D ಆದರೆ ಈಗ E ವಿಭಿನ್ನವಾಗಲಿದೆ ಮತ್ತು E ವೆಕ್ಟರ್ ಅನ್ನು ಬರೆಯಲು ಅವಕಾಶ ಮಾಡಿಕೊಡಿ ಈಗ r ದಿಕ್ಕಿನಲ್ಲಿ Q ಓವರ್ 4 ಪೈ ಎಪ್ಸಿಲಾನ್ 0 K r ಸ್ಕ್ವೇರ್ ಆಗಿರುತ್ತದೆ ಆದ್ದರಿಂದ E Q ಓವರ್ 4 ಪೈ ಎಪ್ಸಿಲಾನ್ 0 K r ಸ್ಕ್ವೇರ್ ಮತ್ತು E ಹೊರಗಡೆ Q ಓವರ್ 4 ಪೈ ಎಪ್ಸಿಲಾನ್ 0 r ಸ್ಕ್ವೇರ್ ರೇಡಿಯಲ್ ದಿಕ್ಕಿನಲ್ಲಿದೆ ಆದ್ದರಿಂದ ನೀವು ಮೇಲ್ಮೈಯನ್ನು ದಾಟುವಾಗ ವಿದ್ಯುತ್ ಕ್ಷೇತ್ರದ ಪ್ರಮಾಣದಲ್ಲಿ ಬದಲಾವಣೆಯ ಹಠಾತ್ ಬದಲಾವಣೆಯಿದೆ ಮತ್ತು ಮೇಲ್ಮೈ ಚಾರ್ಜ್ ಇರುವುದರಿಂದ ಗಮನಿಸಿ ಮೇಲ್ಮೈ ಚಾರ್ಜ್ ಇದ್ದಾಗಲೆಲ್ಲಾ ಗಾಸ್ ನಿಯಮದ ಪ್ರಕಾರ ಇಲ್ಲಿ ಮೇಲ್ಮೈ ಚಾರ್ಜ್ ಸಿಗ್ಮಾ ಇದೆ ಎಂದು ಭಾವಿಸೋಣ ಅದು ಸಿಗ್ಮಾ ಓವರ್ 2 ಎಪ್ಸಿಲಾನ್ 0 ಹೊರಗೆ ಗಿಂತ ಹೆಚ್ಚು ನೀಡುತ್ತದೆ ಮತ್ತು ಸಿಗ್ಮಾ ಓವರ್ ಮೈನಸ್ 2 ಎಪ್ಸಿಲಾನ್ 0 ಒಳಗೆ ನೀಡುತ್ತದೆ ಆದ್ದರಿಂದ ಒಳಗೆ ಕ್ಷೇತ್ರವು ಸ್ವಲ್ಪ ಕಡಿಮೆಯಾಗಲಿದೆ ಹೊರಗಿನ ಕ್ಷೇತ್ರವು ಒಳಗಿನ ಕ್ಷೇತ್ರಕ್ಕಿಂತ ಸ್ವಲ್ಪ ಹೆಚ್ಚಾಗಲಿದೆ ಮತ್ತು ಇದು ಧ್ರುವೀಕರಣದ ಪರಿಣಾಮವಾಗಿದೆ ಪೊಟೆನ್ಶಿಯಲ್ V r ಬಗ್ಗೆ ಹೇಗೆ ನೆನಪಿಡಿ ಪೊಟೆನ್ಶಿಯಲ್ ಎಲ್ಲೆಡೆ ಒಂದೇ ಆಗಿರಬೇಕು ಎಂದು ನಾವು ಹೇಳಿದ್ದೇವೆ ಏಕೆಂದರೆ ಇದು ಮಾಡಿದ ಕೆಲಸ ಮತ್ತು ನಾನು ಇದನ್ನು ಒಂದು ಅಭ್ಯಾಸ ಆಗಿ ಮಾಡುತ್ತೇನೆ ಮತ್ತು ಅದನ್ನು ಪೂರ್ಣಗೊಳಿಸಲು ನಿಯೋಜನೆಯಲ್ಲಿ ನೀಡುತ್ತೇನೆ ಒಳಗೆ ಮತ್ತು ಹೊರಗಿನ ವಿದ್ಯುತ್ ಕ್ಷೇತ್ರವು ಸ್ವಲ್ಪ ಭಿನ್ನವಾಗಿರುವುದರಿಂದ ಪೊಟೆನ್ಶಿಯಲ್ ಯು ಮೇಲ್ಮೈಯಲ್ಲಿ ಇಳಿಜಾರಿನಲ್ಲಿ ಸ್ಥಗಿತಗೊಳ್ಳಲಿದೆ ಎಂದು ಹೇಳಬೇಕಾಗಿಲ್ಲ ಡೈಎಲೆಕ್ಟ್ರಿಕ್ ಗಳ ಸುತ್ತಲಿನ ವಿದ್ಯುತ್ ಕ್ಷೇತ್ರಗಳಲ್ಲಿನ ಉದಾಹರಣೆಗಳನ್ನು ಮುಂದುವರಿಸುತ್ತಾ ಮುಂದಿನ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಅಲ್ಲಿ ನಾನು ಸ್ಥಿರವಾದ K ಅಥವಾ ಡೈಸೆಲೆಕ್ಟ್ರಿಕ್ ವಸ್ತುಗಳ ಗೋಳವನ್ನು ಏಕರೂಪದ ಕ್ಷೇತ್ರದಲ್ಲಿ ಇರಿಸುತ್ತೇನೆ ಈಗ ಏನಾಗುತ್ತದೆ ಎಂದು ನಾನು ಕೇಳುತ್ತೇನೆ ಇದು ಲೋಹೀಯ ಗೋಳವಾಗಿದ್ದರೆ ಮೊದಲು ಏನಾಗುತ್ತದೆ ಎಂಬುದನ್ನು ಹೋಲಿಸೋಣ ಇದು ಲೋಹೀಯ ಗೋಳ ಎಂದು ಭಾವಿಸೋಣ ಲೋಹೀಯ ಗೋಳದಲ್ಲಿ ಅದು ವಾಹಕದಿಂದ ಮಾಡಲ್ಪಟ್ಟಿದೆ ಏಕೆಂದರೆ ಒಳಗಿನ ಕ್ಷೇತ್ರವು 0 ಆಗಿರುತ್ತದೆ ಆದ್ದರಿಂದ E ಒಳಗೆ 0 ಮತ್ತು ಮೇಲ್ಮೈಯಲ್ಲಿ E ಯಾವಾಗಲೂ ಲಂಬವಾಗಿರುತ್ತದೆ ಮತ್ತು ಈ ಗೋಳದ ಪರಿಣಾಮವು ದೂರವಿರುತ್ತದೆ ಮತ್ತು ಆದ್ದರಿಂದ ನಾನು ಅನ್ವಯಿಕ ಕ್ಷೇತ್ರದಂತೆಯೇ ಅದೇ ಕ್ಷೇತ್ರವನ್ನು ಹೊಂದಿರಬೇಕು ಆದ್ದರಿಂದ ಲೋಹೀಯ ಗೋಳದಲ್ಲಿ ನಾನು ನಿರೀಕ್ಷಿಸುತ್ತಿರುವುದು ಮತ್ತು ಇಲ್ಲಿ ಕ್ಷೇತ್ರವು ಈ ರೀತಿಯಾಗಿ ಹೋಗುತ್ತದೆ ಡೈಎಲೆಕ್ಟ್ರಿಕ್ ನಲ್ಲಿ ಏನಾಗಬಹುದು ಡೈಎಲೆಕ್ಟ್ರಿಕ್ ನಮಗೆ ವಿದ್ಯುತ್ ಕ್ಷೇತ್ರಗಳು ಸ್ವಲ್ಪ ಭೇದಿಸುತ್ತವೆ ಏಕೆಂದರೆ ಅವುಗಳು ಉಚಿತ ಚಾರ್ಜ್ ಗಳಲ್ಲದಿದ್ದರೂ ಮಾತ್ರ ವಿಧಿಸಲ್ಪಡುತ್ತವೆ ಆದ್ದರಿಂದ ಒಟ್ಟಾರೆ ಚಿತ್ರವು ಒಂದೇ ರೀತಿ ಕಾಣಿಸಿದರೂ ಪರಿಮಾಣಗಳು ವಿಭಿನ್ನವಾಗಿರುತ್ತವೆ ಇದರ ಜೊತೆಯಲ್ಲಿ E ಸಮಾನಾಂತರವು ಸಹ ನಿರಂತರವಾಗಿದೆ ಎಂದು ನಾವು ಗಡಿ ಸ್ಥಿತಿಯಲ್ಲಿ ನೋಡಿದ್ದೇವೆ ಆದರೆ ಗೋಳವನ್ನು ನಡೆಸುವಲ್ಲಿ E ಸಮಾನಾಂತರವಿಲ್ಲ ಆದ್ದರಿಂದ ನಾವು ಈ ಸಮಸ್ಯೆಯನ್ನು ಹೇಗೆ ಪರಿಹರಿಸುತ್ತೇವೆ ಎಂದು ನೋಡೋಣ ನಾವು ಸಾಧ್ಯವಾದಷ್ಟು ಸರಳ ಮಾರ್ಗದಲ್ಲಿ ಹೋಗುತ್ತೇವೆ ಆದ್ದರಿಂದ ನಾವು ಈ E 0 ಕ್ಷೇತ್ರವನ್ನು ತೆಗೆದುಕೊಳ್ಳೋಣ ಮತ್ತು ಈ E 0 ಏನು ಮಾಡಬೇಕೆಂದು ನಾವು ನಿರೀಕ್ಷಿಸುತ್ತೇವೆ ಎಂದರೆ ಧ್ರುವೀಕರಣ P ಅನ್ನು ಉತ್ಪಾದಿಸುತ್ತದೆ ಇದನ್ನು P 1 ಎಂದು ಕರೆಯೋಣ ಏಕೆಂದರೆ ನಾನು ಕೆಲಸ ಮಾಡಲು ಹೋಗುತ್ತಿದ್ದೇನೆ ಹಂತ ಹಂತವಾಗಿ ಈ P 1 ಏನು ಮಾಡುತ್ತದೆ P 1 ಈ ಭಾಗದಲ್ಲಿ ಮೇಲ್ಮೈ ಚಾರ್ಜ್ ಅನ್ನು ಉತ್ಪಾದಿಸುತ್ತದೆ ಹಾಗೆಯೇ ಈ ಭಾಗದಲ್ಲಿ ಅದು ಈ ಬದಿಯಲ್ಲಿ ಋಣಾತ್ಮಕವಾಗಿರುತ್ತದೆ ಮತ್ತು ನಾನು ಯಾವ ರೀತಿಯ ವಿತರಣೆಯನ್ನು ನಿರೀಕ್ಷಿಸುತ್ತೇನೆ ಏಕೆಂದರೆ P ಸ್ಥಿರವಾದ ಪಿ ಆಗಿರುವುದರಿಂದ P 1 ಅನ್ನು ಚಿ E ಎಪ್ಸಿಲಾನ್ 0 E 1 ಎಂದು ಕರೆಯೋಣ ಆದ್ದರಿಂದ ಇದು z ದಿಕ್ಕಿನಲ್ಲಿ ಸ್ಥಿರವಾದ P ಆಗಿದೆ ಈ ಬದಿಯ ಮೈದಾನದಲ್ಲಿ ಸಿಗ್ಮಾ ಕೊಸೈನ್ ಥೀಟಾ ಎಂದು ಮೇಲ್ಮೈ ಚಾರ್ಜ್ ನಂತೆ ನಾನು ನಿರೀಕ್ಷಿಸುತ್ತೇನೆ ಸಿಗ್ಮಾ ಕೊಸೈನ್ ಥೀಟಾ ನನಗೆ ಈ ಕ್ಷೇತ್ರದ ಒಳಗೆ ಏಕರೂಪದ ಕ್ಷೇತ್ರವಾಗಿರುವ ಕ್ಷೇತ್ರವನ್ನು ನೀಡುತ್ತದೆ ಮತ್ತು ಅದು ದ್ವಿಧ್ರುವಿ ಕ್ಷೇತ್ರದಂತೆ ಇರುತ್ತದೆ ಎಂದು ನೀವು ನೆನಪಿಸಿಕೊಳ್ಳುತ್ತೀರಿ ಅನ್ವಯಿಕ ಕ್ಷೇತ್ರವು E 0 ಎಂದು ನೆನಪಿಟ್ಟುಕೊಳ್ಳುವುದರಿಂದ ಹೊರಗಿನ ಕ್ಷೇತ್ರದ ಬಗ್ಗೆ ನಾನು ಈಗ ಚಿಂತೆ ಮಾಡುತ್ತಿಲ್ಲ ಆದ್ದರಿಂದ ಈ ಹಸಿರು ಕ್ಷೇತ್ರದಿಂದಾಗಿ ಈ ಸಿಗ್ಮಾ ಕೊಸೈನ್ ಥೀಟಾ ದಿಂದಾಗಿ ಒಳಗೆ ಕ್ಷೇತ್ರವು ಕಡಿಮೆಯಾಗುತ್ತದೆ ಎಂದು ನೀವು ನೋಡುತ್ತೀರಿ ಲೋಹಗಳು ಅಥವಾ ವಾಹಕಗಳಲ್ಲಿ ಸ್ವಲ್ಪ ಅದು 0 ಆಗುತ್ತದೆ ಆದರೆ ಇಲ್ಲಿ ಅದು ಕಡಿಮೆಯಾಗುತ್ತದೆ ಏನು E ಮು E ಈ ಮು ಮತ್ತೆ P 2 ಗೆ ಚಿ e ಎಪ್ಸಿಲಾನ್ 0 ಕೆಲವು E 2 ಅನ್ನು ನೀಡುತ್ತದೆ ಇದು ಈ ಗೋಳದ ಎಡಭಾಗದಲ್ಲಿ ಧನಾತ್ಮಕ ಚಾರ್ಜ್ ಗಳನ್ನು ನೀಡುತ್ತದೆ ಮತ್ತು ನಕಾರಾತ್ಮಕವಾಗಿರುತ್ತದೆ ಬಲಗೈಯಲ್ಲಿ ಚಾರ್ಜ್ ಮಾಡಿ ಮತ್ತು ಅದು ನಡೆಯುತ್ತಲೇ ಇರುತ್ತದೆ ಈ ಪುನರಾವರ್ತನೆಯ ವಿಧಾನವನ್ನು ಮಾಡುವ ಮೂಲಕ ನಾನು ಈ ಸಮಸ್ಯೆಯನ್ನು ಪರಿಹರಿಸಬಹುದು ಅಥವಾ ಆರಂಭದಲ್ಲಿಯೇ ಊಹಿಸಬಹುದು ಈ ಅನ್ವಯಿಕ ಕ್ಷೇತ್ರದ ಪರಿಣಾಮ E 0 ಇದು ಅನ್ವಯಿಕ ಕ್ಷೇತ್ರ E 0 ಅಂದರೆ ಇದು ನಿವ್ವಳ ಧ್ರುವೀಕರಣ P ಅನ್ನು ಅದೇ ದಿಕ್ಕಿನಲ್ಲಿ ಉತ್ಪಾದಿಸುತ್ತದೆ ಈ ಗೋಳ ಮತ್ತು ಈ ಪಿ ಆದ್ದರಿಂದ ಇದು ಕೆಲವು P 0 ಕೊಸೈನ್ ಥೀಟಾ ಎಂಬ P ಅನ್ನು ಉತ್ಪಾದಿಸುತ್ತದೆ ಈ ದಿಕ್ಕನ್ನು x ಎಂದು ಕರೆಯೋಣ ಆದ್ದರಿಂದ ಇದು ಬೌದ್ಧಿಕವಾಗಿ ವ್ಯತ್ಯಾಸವನ್ನು ಮಾಡುವುದಿಲ್ಲ ಈ z ದಿಕ್ಕನ್ನು ಕರೆಯೋಣ ಏಕೆಂದರೆ ಅದು ಜೀವನವನ್ನು ಸರಳಗೊಳಿಸುತ್ತದೆ ಈಗ ಇದು ಸಿಗ್ಮಾ ಥೀಟಾ ಗೆ P ಡಾಟ್ n ಗೆ ಸಮಾನವಾಗಿರುತ್ತದೆ ಎಂದು ನೀವು ನೋಡಬಹುದು ಇದು P ಕೊಸೈನ್ ಥೀಟಾ ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ಈಗ ನಾನು ಈ ಬದಿಯಲ್ಲಿ ಈ ಧನಾತ್ಮಕ ಚಾರ್ಜ್ ಅನ್ನು ಹೊಂದಿದ್ದೇನೆ ಅದು P ಕಾಸ್ ಥೀಟಾ ಮತ್ತು ಇನ್ನೊಂದು ಬದಿಯಲ್ಲಿ ಋಣಾತ್ಮಕ ಚಾರ್ಜ್ ಆಗಿದೆ ಮತ್ತು ಇದು ಈ ಎಲ್ಲಾ ನಿವ್ವಳ ಒಳಗೆ ಒಂದು ಕ್ಷೇತ್ರಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ಈಗ ಏನಾಗಿದೆ ಎಂದರೆ ನಾನು ಈ ಗೋಳವನ್ನು ಈ ಕ್ಷೇತ್ರದಲ್ಲಿ E 0 ಇರಿಸಿದಾಗ ಈ E 0 ಒಳಗೆ ಇದೆ ಮತ್ತು ಹಿಂದಕ್ಕೆ ಒಂದು ಕ್ಷೇತ್ರವಿದೆ ಅದು P ಓವರ್ 3 ಎಪ್ಸಿಲಾನ್ 0 ಆಗಿದೆ ಇದು ನಾವು ಈಗಾಗಲೇ ಕೆಲಸ ಮಾಡಿದ್ದೇವೆ ಆದ್ದರಿಂದ E ನೆಟ್ ಒಳಗೆ E 0 ಮೈನಸ್ P ಓವರ್ 3 ಎಪ್ಸಿಲಾನ್ 0ಆಗಿರುತ್ತದೆ ಈಗ P ಏನೆಂದು ನೆನಪಿಡಿ P ಅಲ್ಲಿ ಚಿ e ಎಪ್ಸಿಲಾನ್ 0 E ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇಲ್ಲಿ E ನೆಟ್ ನ ಅಂತಿಮ ಮೌಲ್ಯ ಏನೇ ಇರಲಿ ಅದು ಚಿ e ಯಿಂದ ಗುಣಿಸಿದಾಗ ಎಪ್ಸಿಲಾನ್ 0 P ಮತ್ತು ಆದ್ದರಿಂದ ನನಗೆ E ನೆಟ್ ಇದೆ ಅದು ಒಂದೇ ದಿಕ್ಕಿನಲ್ಲಿದೆ ಆದ್ದರಿಂದ ನಾನು ನಿಜವಾಗಿಯೂ ವೆಕ್ಟರ್ ಅನ್ನು ಮೇಲೆ ಇಡುತ್ತಿಲ್ಲ E 0 ಮೈನಸ್ ಚಿ ಓವರ್ 3 e ನೆಟ್ ಗೆ ಸಮಾನವಾಗಿರುತ್ತದೆ ಮತ್ತು ಇದು e ನೆಟ್ 3 E 0 ಡಿವೈಡೆಡ್ ಬೈ 3 ಪ್ಲಸ್ ಚಿ e ಅಥವಾ 3 ಓವರ್ K ಪ್ಲಸ್ 2 E 0 ಗೆ ಸಮನಾಗಿರುತ್ತದೆ ಆದ್ದರಿಂದ ಒಳಗೆ ಕ್ಷೇತ್ರವು ಒಂದೇ ದಿಕ್ಕಿನಲ್ಲಿದೆ ಆದರೆ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ K 1 ಕ್ಕೆ ಸಮನಾಗಿದೆಯೇ ಎಂದು ನೀವು ಸುಲಭವಾಗಿ ನೋಡಬಹುದು ಇದರರ್ಥ E ನಿವ್ವಳವು E 0 ಗೆ ಸಮನಾದಾಗ ಯಾವುದೇ ಡೈಎಲೆಕ್ಟ್ರಿಕ್ ಗೋಳವಿಲ್ಲ When❑K 1 EnetE0 ಆದ್ದರಿಂದ ನಾವು ಕಂಡುಕೊಂಡದ್ದೇನೆಂದರೆ ಈ ಕ್ಷೇತ್ರದಲ್ಲಿ ನಾನು ಈ ಕ್ಷೇತ್ರದಲ್ಲಿ E 0 ಕ್ಷೇತ್ರವು 3 ಓವರ್ K ಪ್ಲಸ್ 2 E 0 ಆಗುತ್ತದೆ ಒಳಗೆ ಧ್ರುವೀಕರಣದ ಬಗ್ಗೆ ಏನು ಆ ಸಮಯದಲ್ಲಿ ಧ್ರುವೀಕರಣವು ಚಿ e ಎಪ್ಸಿಲಾನ್ 0 E ಗೆ ಸಮನಾಗಿರುತ್ತದೆ ಮತ್ತು ಆದ್ದರಿಂದ ಇದು ಚಿ e ಎಪ್ಸಿಲಾನ್ 0 E ಆಗಿರುತ್ತದೆ ಇದು K ಓವರ್ 3 K ಪ್ಲಸ್ 2 E 0 z 3 ಚಿ e ಓವರ್ K ಪ್ಲಸ್ 2 ಎಪ್ಸಿಲಾನ್ 0 E 0 z ಅದು p ಅಥವಾ ಧ್ರುವೀಕರಣ ಆದ್ದರಿಂದ ಗೋಳದ ದ್ವಿಧ್ರುವಿ ಕ್ಷಣದಿಂದಾಗಿ ಹೊರಗಿನ ಕ್ಷೇತ್ರವು E 0 z ಪ್ಲಸ್ ಒಂದು ಕ್ಷೇತ್ರವಾಗಲಿದೆ ದ್ವಿಧ್ರುವಿ ಕ್ಷಣ ಯಾವುದು ದ್ವಿಧ್ರುವಿ ಕ್ಷಣ p 4 ಪೈ ಬೈ 3 R ಕ್ಯೂಬ್ ಬಾರಿ ಧ್ರುವೀಕರಣ ಇದು 4 4 ಪೈ ಬೈ 3 3 ಚಿ ಓವರ್ K ಮತ್ತು 2 ಎಪ್ಸಿಲಾನ್ 0 E 0 ದಿಕ್ಕಿನಲ್ಲಿರುತ್ತದೆ ನೀವು ಆ ಕ್ಷೇತ್ರವನ್ನು ಸೇರಿಸುತ್ತೀರಿ ಮತ್ತು ಹೊರಹೊಮ್ಮುವ ಅಂತಿಮ ಚಿತ್ರವೆಂದರೆ ಈ ಕ್ಷೇತ್ರವು ಒಳಗೆ ಮತ್ತು ಹೊರಗೆ ದುರ್ಬಲವಾಗಿದೆ ಅದು ಈ ರೀತಿಯ ಕ್ಷೇತ್ರವಾಗಲಿದೆ ಏಕೆಂದರೆ ಇದು ದ್ವಿಧ್ರುವಿ ಕ್ಷೇತ್ರವನ್ನು ಅನ್ವಯಿಕ ಕ್ಷೇತ್ರಕ್ಕೆ ಸೇರಿಸಲಾಗುವುದು ಆದ್ದರಿಂದ ನಾವು ಸಮಸ್ಯೆಯನ್ನು ಪರಿಹರಿಸಿರುವ ಒಂದು ಮಾರ್ಗವೆಂದರೆ D ಲಂಬವಾಗಿರುವ ಗಡಿ ಪರಿಸ್ಥಿತಿಗಳು ನಿರಂತರವಾಗಿರುತ್ತವೆ ಮತ್ತು E ಸಮಾನಾಂತರ ಸ್ಥಗಿತವು ತೃಪ್ತಿ ಹೊಂದಿದೆಯೆ ಎಂದು ಪರಿಶೀಲಿಸಲು ನಾನು ಅದನ್ನು ಬಿಡುತ್ತೇನೆ ನಾನು ಇಲ್ಲಿ ತೆಗೆದುಕೊಳ್ಳಲಿರುವ ಮುಂದಿನ ಉದಾಹರಣೆ ನನ್ನಲ್ಲಿ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಇದೆ ಎಂದು ಭಾವಿಸೋಣ ಮತ್ತು ನಾನು ಅದರ ಮುಂದೆ ಚಾರ್ಜ್ Q ಅನ್ನು ದೂರದಲ್ಲಿ ಇಡುತ್ತೇನೆ ಡಿಎಲೆಕ್ಟ್ರಿಕ್ ಒಳಗೆ ಕ್ಷೇತ್ರಕ್ಕೆ ಏನಾಗುತ್ತದೆ ನಾನು ಲೋಹೀಯ ಚಪ್ಪಡಿ ಹೊಂದಿದ್ದರೆ ನೆನಪಿಡಿ ಎಡಭಾಗದಲ್ಲಿ ಯಾವುದೇ ಕ್ಷೇತ್ರ ಇರುವುದಿಲ್ಲ ಆದರೆ ಡಿಎಲೆಕ್ಟ್ರಿಕ್ ಗಾಗಿ ಕ್ಷೇತ್ರವು ಒಳಗೆ ಭೇದಿಸುತ್ತದೆ ಮತ್ತು ಈ ಕ್ಷೇತ್ರ ಎಷ್ಟು ಎಂದು ನಾವು ಲೆಕ್ಕಹಾಕಲು ಬಯಸುತ್ತೇವೆ ಇದನ್ನು ಪರಿಹರಿಸುವ ಒಂದು ಪ್ರಮಾಣಿತ ವಿಧಾನವೆಂದರೆ ನೀವು ಈ q ಅನ್ನು q ಒಳಗೆ ಇರುವ q ಅನ್ನು ಒಂದೇ ದೂರದಲ್ಲಿ ಇರಿಸಿ ನಂತರ ಕ್ಷೇತ್ರವನ್ನು ಲೆಕ್ಕಹಾಕಿ ಮತ್ತು ನಾವು ಅದನ್ನು ಸ್ವಲ್ಪ ವಿಭಿನ್ನವಾಗಿ ಮಾಡಲು ಹೊರಟಿರುವ ವಿವಿಧ ಗಡಿ ಪರಿಸ್ಥಿತಿಗಳನ್ನು ಪೂರೈಸುತ್ತೇವೆ ನಾವು ಹೇಳಲು ಹೊರಟಿರುವುದು ಸಮರೂಪತೆಯ ಮೂಲಕ ಈ ಚಾರ್ಜ್ ಸಿಗ್ಮಾ ವನ್ನು ಉತ್ಪಾದಿಸುತ್ತದೆ ಅದು ಸಮತಲಕ್ಕೆ ಸೇರುವ ರೇಖೆಯಿಂದ ಮತ್ತು ಆ ಬಿಂದುವಿನಿಂದ ಮಾತ್ರ ಅವಲಂಬಿಸಿರುತ್ತದೆ ಈಗ ಈ ಸಿಗ್ಮಾ r ನಲ್ಲಿ ಈ ಸಿಗ್ಮಾ r ಏನು ಮಾಡುತ್ತದೆ ನನಗೆ ಈ ದಿಕ್ಕಿನಲ್ಲಿ ಸಿಗ್ಮಾ ವನ್ನು 2 ಎಪ್ಸಿಲಾನ್ 0 ಗಿಂತಲೂ ಮತ್ತು ಈ ದಿಕ್ಕಿನಲ್ಲಿ ಸಿಗ್ಮಾ 2 ಎಪ್ಸಿಲಾನ್ 0 ಕ್ಕಿಂತಲೂ ಹೆಚ್ಚು ನೀಡುತ್ತದೆ ಮತ್ತು ಗಡಿ ಸ್ಥಿತಿಯು D ಒಳಗೆ D ಆಗಿರಬೇಕು D ಇಲ್ಲಿ D ಮೇಲ್ಮೈಗೆ ಲಂಬವಾಗಿರುತ್ತದೆ ಮತ್ತು ಸಿಗ್ಮಾ ವನ್ನು ಕಂಡುಹಿಡಿಯಲು ನಾವು ಅದನ್ನು ಬಳಸೋಣ ಆದ್ದರಿಂದ ನಾನು ಈ ಮೇಲ್ಮೈಯನ್ನು ತೆಗೆದುಕೊಂಡರೆ ಇದು d ಇದು q ದೂರದಲ್ಲಿ r ಇದು ಸಿಗ್ಮಾ r ನಂತರ E ಲಂಬವಾಗಿ ಅದನ್ನು ಹೊರಗೆ ಕರೆಯೋಣ ಬಲಗೈಯಲ್ಲಿ ಎಡಗೈಯಲ್ಲಿ E ಹೊರಗಡೆ ಇರಲಿದೆ q ಈ ದಿಕ್ಕಿನಲ್ಲಿ ಒಂದು ಕ್ಷೇತ್ರವನ್ನು ನೀಡುತ್ತದೆ ಈ ಲಂಬವಾದ ಅಂಶವು 1 ಓವರ್ 4 ಪೈ ಎಪ್ಸಿಲಾನ್ 0 q ಓವರ್ r ಸ್ಕ್ವೇರ್ ಪ್ಲಸ್ d ಸ್ಕ್ವೇರ್ ಆಗಿರುತ್ತದೆ ಮತ್ತು ಇದು ಲಂಬ ಘಟಕದೊಂದಿಗೆ z ಘಟಕವಾಗಿದ್ದು d ಓವರ್ r ಸ್ಕ್ವೇರ್ ಪ್ಲಸ್ d ಸ್ಕ್ವೇರ್ ಆಗಿರುತ್ತದೆ ಇದು 1 ಓವರ್ 4 ಪೈ ಎಪ್ಸಿಲಾನ್ 0 q ಓವರ್ r ಸ್ಕ್ವೇರ್ ಪ್ಲಸ್ d ಸ್ಕ್ವೇರ್ ಪವರ್ 3 ಬೈಕ್ 2 ಮತ್ತು E ಒಳಗೆ ಮತ್ತು E ಹೊರಗಡೆ ಒಂದೇ ಆಗಿರುತ್ತದೆ ಈಗ ನಾನು ಮೊದಲೇ ಹೇಳಿದಂತೆ ಸಿಗ್ಮಾ r ನನಗೆ ಕ್ಷೇತ್ರ ಸಿಗ್ಮಾ ಓವರ್ 2 ಎಪ್ಸಿಲಾನ್ 0 ಬಲಕ್ಕೆ ನೀಡುತ್ತದೆ ಮತ್ತು ಸಿಗ್ಮಾ ಓವರ್ 2 ಎಪ್ಸಿಲಾನ್ 0 ಎಡಕ್ಕೆ ಹೋಗುತ್ತದೆ ಈಗ D ಲಂಬವಾಗಿ ಒಂದೇ ಎಂಬ ಷರತ್ತನ್ನು ನಾನು ಅನ್ವಯಿಸಿದರೆ D ಲಂಬವಾಗಿ K ಬಾರಿ E D ಲಂಬವಾಗಿ ಒಳಗೆ K ಬಾರಿ ಇ ಆಗಿರುತ್ತದೆ ಮತ್ತು D ಲಂಬವಾಗಿ ಹೊರಗೆ E ಹೊರಗಡೆ ಹೋಗುತ್ತದೆ ಏಕೆಂದರೆ K ಹೊರಗೆ 1 ಆಗಿದೆ ಆದ್ದರಿಂದ ಇದು 1 ಓವರ್ 4 ಪೈ ಎಪ್ಸಿಲಾನ್ 0 q d ಓವರ್ r ಸ್ಕ್ವೇರ್ ಮತ್ತು d ಸ್ಕ್ವೇರ್ ಪವರ್ 3 ಬೈ 2 ಋಣಾತ್ಮಕ ದಿಕ್ಕಿನಲ್ಲಿ ಇರುತ್ತದೆ ಅದೇ ದಿಕ್ಕಿನಲ್ಲಿ ಸಿಗ್ಮಾ 2 ಎಪ್ಸಿಲಾನ್ 0 ಸಿಗ್ಮಾ r ಬಾರಿ K ಮತ್ತು ಬಲಗೈ ಮೈನಸ್ 1 ಓವರ್ 4 ಪೈ ಎಪ್ಸಿಲಾನ್ 0 q d ಓವರ್ r ಸ್ಕ್ವೇರ್ ಪ್ಲಸ್ d ಸ್ಕ್ವೇರ್ ಪವರ್ 3 ಬೈ 2 ಆಗಿದೆ ಈಗ ನಮ್ಮ ಬೀಜಗಣಿತವು ಈ ಸಿಗ್ಮಾ ವನ್ನು ಈ ಬದಿಗೆ ತಂದು ಇದನ್ನು ಇನ್ನೊಂದು ಬದಿಗೆ ಕೊಂಡೊಯ್ಯೋಣ ಮತ್ತು ನೀವು ಸಿಗ್ಮಾ ಓವರ್ 2 ಎಪ್ಸಿಲಾನ್ 0 K ಪ್ಲಸ್ 1 ಗೆ ಮೈನಸ್ K ಮೈನಸ್ 1 1 ಓವರ್ 4 ಪೈ ಎಪ್ಸಿಲಾನ್ 0 q d ಓವರ್ r ಸ್ಕ್ವೇರ್ ಮತ್ತು D ಸ್ಕ್ವೇರ್ ಪಡೆಯುತ್ತೀರಿ ಆದ್ದರಿಂದ ಈಗ ಈ 2 ಎಪ್ಸಿಲಾನ್ 0 ಇದರೊಂದಿಗೆ ರದ್ದಾಗುತ್ತದೆ ಇಲ್ಲಿ ನೀವು 2 ಸಿಗ್ಮಾ ದೊಂದಿಗೆ ಉಳಿದಿರುವಿರಿ ಮೈನಸ್ K ಮೈನಸ್ 1 ಓವರ್ K ಪ್ಲಸ್ 1 1 ಓವರ್ 2 ಪೈ qd ಓವರ್ r ಸ್ಕ್ವೇರ್ ಮತ್ತು D ಸ್ಕ್ವೇರ್ ಪವರ್ 3 ಬೈ 2 ಇಲ್ಲಿ 3 ಬೈ 2 ಇದೆ ಅದು ಚಿ e ಓವರ್ 2 ಪ್ಲಸ್ ಚಿ e ಹೊರತುಪಡಿಸಿ ಏನೂ ಅಲ್ಲ ನೆನಪಿಡಿ K 1 ಪ್ಲಸ್ ಚಿ e 1 ಓವರ್ 2 ಪೈ q d ಓವರ್ r ಸ್ಕ್ವೇರ್ ಮತ್ತು D ಸ್ಕ್ವೇರ್ ಪವರ್ 3 ಬೈ 2 ನೀವು ನೆನಪಿಸಿಕೊಂಡರೆ ಇದು ನಿಖರವಾಗಿ ಇದರ ರೂಪವು ಲೋಹೀಯ ಮೇಲ್ಮೈಯಲ್ಲಿ ವಿತರಿಸಲಾದ ಇಮೇಜ್ ಚಾರ್ಜ್ನ ರೂಪವಾಗಿದೆ ಹೊರತುಪಡಿಸಿ ಈಗ ಚಾರ್ಜ್ ಅನ್ನು ಈ ಅಂಶದಿಂದ ಚಿ e ಓವರ್ 2 ಪ್ಲಸ್ ಚಿ e ಗಿಂತ ಕಡಿಮೆ ಮಾಡಲಾಗಿದೆ ಆದ್ದರಿಂದ ಇಮೇಜ್ ಚಾರ್ಜ್ ಪ್ಲಾಟ್ ಅನ್ನು ಬಳಸಿಕೊಂಡು ಒಬ್ಬರು ಈ ಸಮಸ್ಯೆಯನ್ನು ಪರಿಹರಿಸಬಹುದಿತ್ತುಡೈಎಲೆಕ್ಟ್ರಿಕ್ ನ ಹಿಂದೆ ಇಮೇಜ್ ಚಾರ್ಜ್ ಏನೆಂದು ನಿಯೋಜನೆ ಸಮಸ್ಯೆಯಾಗಿರಬೇಕು ಮತ್ತು ಅದನ್ನು ನಿಯೋಜನೆಯ ಮೇಲೆ ಕಳುಹಿಸಬೇಕು